ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ಭಾಗ 9 ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 4 ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ನಲ್ಲಿದ್ದೇವೆ ವಿಶೇಷವಾಗಿ ನಾವು ಸಮತಲಗಳ ಪ್ರಕ್ಷೇಪಣವನ್ನು ಒಳಗೊಳ್ಳುತ್ತಿದ್ದೇವೆ ನಾವು ವಿಶೇಷವಾಗಿ ವಿಭಿನ್ನ ಉದಾಹರಣೆಗಳನ್ನು ನೋಡುತ್ತಿದ್ದೇವೆ ತ್ರಿಕೋನ ಪಂಚಭುಜ ವೃತ್ತದಂತಹ ಆಕಾರಗಳು ಈ ರೀತಿಯ ವಿಷಯಗಳು ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ಅವುಗಳನ್ನು ಮರುಹೊಂದಿಸಿದರೆ ಸಮತಲ ಸಮತಲವು ಅವುಗಳು ಯಾವ ರೀತಿಯ ಪ್ರಕ್ಷೇಪಣಗಳನ್ನು ಮಾಡುತ್ತವೆ ಎಂದು ತಿಳಿಯಬಹುದು ಉದಾಹರಣೆ 4 ರಲ್ಲಿ ನಾವು ವೃತ್ತವನ್ನು ನೋಡುತ್ತಿದ್ದೇವೆ ಸಮಸ್ಯೆ ಹೇಳಿಕೆಯು ಈ ರೀತಿಯಾಗಿ ಹೋಗುತ್ತದೆ 50 ಮಿ ವ್ಯಾಸದ ವೃತ್ತಾಕಾರ ಅದನ್ನು ಸಮತಲ ಸಮತಲದಲ್ಲಿ ತುದಿಗಳಲ್ಲಿ ಇರಿಸಲಾಗುತ್ತದೆ ಅದರ ವ್ಯಾಸದ AC ಯ A 30 ಡಿಗ್ರಿಗಳಷ್ಟು ಸಮತಲ ಸಮತಲಕ್ಕೆ ಇಳಿಜಾರಾಗಿರುತ್ತದೆ ಒಮ್ಮೆ ವೃತ್ತವನ್ನು ಹೊಂದಿದ್ದರೆ ವಿಭಿನ್ನ ವ್ಯಾಸಗಳನ್ನು ನಿರ್ಮಿಸಬಹುದು ವ್ಯಾಸಗಳಲ್ಲಿ ಒಂದು ಈ AC ಇನ್ನೊಂದು ವ್ಯಾಸವನ್ನು ಅದನ್ನು BD ಯಂತೆ ಮಾಡಬಹುದು ಈ AC ವ್ಯಾಸವು ಸಮತಲ ಸಮತಲದೊಂದಿಗೆ 30 ಡಿಗ್ರಿ ಕೋನವನ್ನು ಮಾಡುತ್ತಿದೆ ಮೊದಲನೆಯದಾಗಿ ನಾವು ವೃತ್ತವನ್ನು ಮಾಡಬೇಕು ಅದನ್ನು ಸಮತಲ ಸಮತಲದಲ್ಲಿ ಇರಿಸಿ ನಂತರ ಅದು 30 ಡಿಗ್ರಿಗಳಷ್ಟು ಮಾಡುವ ವ್ಯಾಸಗಳಲ್ಲಿ ಒಂದಾಗಿದೆ ಅದನ್ನು ಲಂಬ ಸಮತಲದಲ್ಲಿ ದೃಶ್ಯೀಕರಿಸುವ ಸ್ಥಿತಿಯಲ್ಲಿರುತ್ತೇವೆ ಇದನ್ನು ಮಾಡಿದ ನಂತರ ಮೇಲ್ಭಾಗದ ನೋಟ ಎಂದರೆ 45 ಡಿಗ್ರಿಗಳ ನಂತರ ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ಯಾವುದೇ ಲಂಬ ಸಮತಲಕ್ಕೆ 45 ಡಿಗ್ರಿಗಳಷ್ಟು ಓರೆಯಾಗಿ ತೋರುತ್ತದೆ ಅಂದರೆ ಮತ್ತೆ ಆ ಸಮತಲವನ್ನು ಲಂಬ ಸಮತಲದೊಂದಿಗೆ 45 ಡಿಗ್ರಿ ಕೋನಗಳನ್ನು ಮಾಡುವಂತೆ ತಿರುಗಿಸುತ್ತೇವೆ ಆದ್ದರಿಂದ ಮೊದಲು ಅದನ್ನು ಮೊದಲಿನಿಂದ 45 ಡಿಗ್ರಿಗಳೊಂದಿಗೆ ಹಿಮ್ಮುಖ ರೀತಿಯಲ್ಲಿ ಮಾಡಿ 30 ಡಿಗ್ರಿಗಳ ತಿರುಗುವಿಕೆಗೆ ಹೋಗಿ ಮತ್ತು ಅಂತಿಮವಾಗಿ ಈ ಮೂಲ ಆಕಾರವನ್ನು ಪಡೆಯಿರಿ ನಾವು ವೃತ್ತವನ್ನು ನಿರ್ಮಿಸಲು ಪ್ರಾರಂಭಿಸೋಣ ಆದ್ದರಿಂದ ಇಲ್ಲಿ ac ವ್ಯಾಸಗಳಲ್ಲಿ ಒಂದಾಗಿದೆ ಮತ್ತು bd ಇತರ ವ್ಯಾಸವಾಗಿರುತ್ತದೆ ಈ ac ಯನ್ನು ಈ ಸಮತಲ ಸಮತಲದಲ್ಲಿ ಇರಿಸಲು ಬಯಸುತ್ತೇವೆ ಅದು ಈ ac ಯನ್ನು ಈ ರೀತಿ ಮಾಡಲು ಕಾರಣವಾಗಿದೆ ಇದು ಮೇಲ್ಭಾಗದ ನೋಟ ಸಂಪೂರ್ಣ ವಲಯ ಗೋಚರಿಸುತ್ತದೆ ಈಗ ಮುಂಭಾಗದ ನೋಟದಲ್ಲಿ ಈ ಕಡೆಯಿಂದ ನೋಡುತ್ತಿದ್ದರೆ ಈ ac ಭಾಗವನ್ನು ಮಾತ್ರ ನೋಡುವ ಸ್ಥಿತಿಯಲ್ಲಿರುತ್ತೇವೆ ಅಲ್ಲಿ bd ಅನ್ನು ಸೂಚಿಸಲಾಗುತ್ತದೆ ಆದ್ದರಿಂದ ಆ ಬಿಂದುಗಳು a c ಮತ್ತು ಉಳಿದವುಗಳು b ಮತ್ತು d ಈಗ ಈ a'c' ಸಮತಲ ಸಮತಲದೊಂದಿಗೆ 30 ಡಿಗ್ರಿಗಳಂತಹ ನಿರ್ದಿಷ್ಟ ಕೋನವನ್ನು ಮಾಡಲು ಬಯಸುತ್ತೇವೆ AC ರೇಖೆಗಳು 30 ಡಿಗ್ರಿಗಳನ್ನು ಸಮತಲ ಸಮತಲಕ್ಕೆ ಓರೆಯಾಗಿ ನಿರ್ಮಿಸಲು ನೋಡುತ್ತೇವೆ ಇದು a' ಮತ್ತು c' ಆಗಿರುತ್ತದೆ ಇದನ್ನು ಎತ್ತುವ ಹೊರತು ಆ a' ಬಿಂದುವನ್ನು ನೆಲದ ಮೇಲೆ ಇಟ್ಟುಕೊಂಡು ಅದು ಇನ್ನೂ ಸಮತಲ ಸಮತಲದಲ್ಲಿದೆ ಈ c' ಬಿಂದುವನ್ನು ಲಂಬ ದಿಕ್ಕಿನಲ್ಲಿ ಮೇಲಕ್ಕೆತ್ತಿ ಅದನ್ನು ಲಂಬ ಸಮತಲದಲ್ಲಿ ದೃಶ್ಯೀಕರಿಸುತ್ತೇವೆ ಆದ್ದರಿಂದ ಇದು ಇಲ್ಲಿ ಲಂಬ ಸಮತಲವಾಗಿದೆ a ಬಿಂದುವು ನೆಲದ ಮಟ್ಟದಲ್ಲಿ ಒಂದೇ ಆಗಿರುತ್ತದೆ ಈ c' ಬಿಂದುವು c' ಗೆ ಹೋಗುತ್ತದೆ ಈಗ ಆ ವ್ಯಾಸವನ್ನು ಸೇರಿಸಿ ನಾವು ಸಂಪೂರ್ಣ ವ್ಯಾಸವನ್ನು ನೋಡುತ್ತೇವೆ ಆದ್ದರಿಂದ ಆ a' ನಿಂದ c' ಅದನ್ನು ಮರುಹೊಂದಿಸುತ್ತೇವೆ b' d' ಮಧ್ಯಬಿಂದುಗಳಲ್ಲಿವೆ ಮತ್ತು ಈ ಮಧ್ಯಬಿಂದುಗಳು ನಾವು ಅದನ್ನು ಗುರುತಿಸುತ್ತೇವೆ ಮತ್ತು ಈ a c' 30 ಡಿಗ್ರಿಗಳನ್ನು ಮಾಡುತ್ತದೆ ಅದು ತಿಳಿದ ನಂತರ ಈಗ 45 ಡಿಗ್ರಿ ಕೋನವನ್ನು ಮಾಡಬೇಕಾಗಿದೆ ಅದನ್ನು ನಾವು ಹೇಗೆ ಮಾಡಲಿದ್ದೇವೆ ಎಂಬುದು ಈ ರೇಖೆಗಳನ್ನು ಪ್ರಕ್ಷೇಪಿಸಲಾಗಿದೆ ಮೊದಲನೆಯದಾಗಿ a ಪ್ರಕ್ಷೇಪಗಳ ರೇಖೆಗಳು ಕೆಳಕ್ಕೆ c ಪ್ರಕ್ಷೇಪಗಳ ರೇಖೆಗಳು ಕೆಳಕ್ಕೆ b' ಮತ್ತು d ಗಾಗಿ ಸಹ ಈಗ a ಇದನ್ನು a1 ಕ್ಕೆ ಸೂಚಿಸಿದರೆ d ನಿಂದ d1 ಕ್ಕೆ ಸೂಚಿಸಿದರೆ c ನಿಂದ c1 b ನಿಂದ b1 ಇದನ್ನು 30 ಡಿಗ್ರಿಗಳಷ್ಟು ಎತ್ತಿದಾಗ ಸಂಪೂರ್ಣ ವೃತ್ತವು ದೀರ್ಘವೃತ್ತದಂತೆ ಕಾಣುತ್ತದೆ ಅದು ದೀರ್ಘವೃತ್ತದಂತೆ ಕಾಣುತ್ತದೆ ಹಾಳೆಯಲ್ಲಿ ವೃತ್ತ ಸಿಲಿಂಡರ್ ಅಲ್ಲದಿದ್ದರೂ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದು ವೃತ್ತ ಅದನ್ನು 30 ಡಿಗ್ರಿಗಳಷ್ಟು ಎತ್ತುವಂತೆ ತಿರುಗಿಸುತ್ತಿದ್ದರೆ ಈ ಮುಂಭಾಗದ ಭಾಗದ ವೃತ್ತವು ಅಂಡಾಕಾರದ ರೀತಿಯ ಆಕಾರದಂತೆ ತಿರುಗುತ್ತದೆ ಈ ದೀರ್ಘವೃತ್ತವು ಹಾಳೆಯಲ್ಲಿರುವ ದೀರ್ಘವೃತ್ತ ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಅದು ಮುಗಿದ ನಂತರ ಈ ಸಮತಲವನ್ನು 45 ಡಿಗ್ರಿಗಳಿಂದ ತಿರುಗಿಸಬೇಕಾಗುತ್ತದೆ ಮತ್ತು ಮತ್ತು ವಿ P ಗೆ ಓರೆಯಾಗಬೇಕು ಒಮ್ಮೆ ಈ ರೀತಿಯ ದೀರ್ಘವೃತ್ತವನ್ನು ಹೊಂದಿದ್ದರೆ ನಾವು ಏನು ಮಾಡಲಿದ್ದೇವೆ ಆ ದೀರ್ಘವೃತ್ತವು ಸಂಪೂರ್ಣವಾಗಿ ಅದನ್ನು ಆ ದಿಕ್ಕಿನಲ್ಲಿ ತಿರುಗಿಸಲಿದ್ದೇವೆ ಆದ್ದರಿಂದ ಲಂಬ ಸಮತಲದಲ್ಲಿ ಮೇಲ್ಭಾಗದ ನೋಟದಲ್ಲಿ ಆ ತಿರುಗುವಿಕೆಯನ್ನು ನೋಡಬಹುದು ಉದಾಹರಣೆಗೆ ಇದು 45 ಡಿಗ್ರಿಗಳಿಂದ ತಿರುಗುತ್ತದೆ ಆದ್ದರಿಂದ ಇದು ಆ ಸಮತಲದ ಮೂಲಕ 45 ಡಿಗ್ರಿಗಳ ಮೂಲಕ ಹೋಗುತ್ತದೆ ನಾವು ಯಾವ ಸಮತಲದ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೇವೆ ಏಕೆಂದರೆ ನಾವು ಅದನ್ನು ಮೇಲ್ಭಾಗದ ದೃಷ್ಟಿಕೋನದಿಂದ ನೋಡುತ್ತಿದ್ದೇವೆ ಮೇಲ್ಭಾಗದ ನೋಟದಲ್ಲಿ ಕೆಲವು ಕೋನವನ್ನು ಗಮನಿಸುತ್ತಿದ್ದರೆ ಅಂದರೆ ಈ ವ್ಯಾಸವು ಲಂಬ ಸಮತಲದೊಂದಿಗೆ 45 ಡಿಗ್ರಿ ಕೋನವನ್ನು ಮಾಡಬೇಕು ಅದರ ಮೇಲ್ಭಾಗದ ನೋಟ ಇದು ಲಂಬ ಸಮತಲಕ್ಕೆ 45 ಡಿಗ್ರಿ ಇಳಿಜಾರಿನಂತೆ ಮಾಡುವ ಮೇಲ್ಭಾಗದ ನೋಟವಾಗಿದೆ ಆದ್ದರಿಂದ ಈ ಸಂಪೂರ್ಣ a1c1 ರೇಖೆಗಳು 45 ಡಿಗ್ರಿಗಳನ್ನು ಮಾಡಬೇಕಿದೆ ಈ 45 ಡಿಗ್ರಿ ರೇಖೆಯನ್ನು ಪಡೆಯುವ ರೀತಿಯಲ್ಲಿ ಅದನ್ನು ತಿರುಗಿಸುತ್ತೇವೆ ಇದಕ್ಕೆ ಅನುಗುಣವಾಗಿ b1 ಬಿಂದುಗಳು d1 ಬಿಂದುಗಳನ್ನು ಸಹ ಸೂಚಿಸಲಾಗುತ್ತದೆ ನಂತರ ನಾವು ಈ ಪ್ರಕ್ಷೇಪಗಳನ್ನು ಹೊಂದಬಹುದು ಒಮ್ಮೆ ಇದನ್ನು a1 b1 c1 d1 ಅನ್ನು ಹೇಗೆ ತಿರುಗಿಸುತ್ತೇವೆ ಈ a1 c1 ರೇಖೆಗಳು ಇಲ್ಲಿಂದ ಅದನ್ನು 45 ಡಿಗ್ರಿಗಳನ್ನಾಗಿ ಮಾಡಲಿದ್ದೇವೆ ಪ್ರಕ್ಷೇಪಗಳು ಯಾವಾಗಲೂ ಇದನ್ನು a1 b1 c1 ಮತ್ತು d1 ನೀಡುತ್ತದೆ ಅದರ ಮೂಲಕ ಕೈಯಿಂದ ಎಳೆಯುವ ದೀರ್ಘವೃತ್ತವನ್ನು ರಚಿಸಬೇಕಾಗಿದೆ ಈಗ ಹೊಸ ಉದಾಹರಣೆಯನ್ನು ನೋಡೋಣ ಇಲ್ಲಿ 30 ಮಿ ಬದಿಗಳ ಸಾಮಾನ್ಯ ಪಂಚಭುಜ ಇದೆ ಒಂದು ಬದಿಯಲ್ಲಿ XY ಅಕ್ಷಕ್ಕೆ 45 ಡಿಗ್ರಿ ಇಳಿಜಾರಾಗಿದೆ ಈ ಆಕಾರವು ಕೆಲವು ಸಮತಲದ ಮೇಲ್ಭಾಗದ ನೋಟವಾಗಿದ್ದು ಇದರ ಮುಂಭಾಗದ ನೋಟವು 45 ಡಿಗ್ರಿಗಳಷ್ಟು XY ಗೆ ಇಳಿಜಾರಾಗಿರುತ್ತದೆ ಈ ಸಂದರ್ಭದಲ್ಲಿ ಅದರ ನಿಜವಾದ ಆಕಾರವನ್ನು ನಿರ್ಧರಿಸಿ ಆದ್ದರಿಂದ ನಿಜವಾದ ಆಕಾರದ ಬಗ್ಗೆ ಏನೂ ತಿಳಿದಿಲ್ಲ ಆದರೆ ಕೆಲವು ವಸ್ತುವಿನ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ತಿಳಿದಿದ್ದೇವೆ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟ ನಮಗೆ ತಿಳಿದಿದ್ದರೆ ಅದು ನಿಜವಾದ ಆಕಾರದಲ್ಲಿರಬಹುದೆಂದು ನಿರ್ಧರಿಸುವ ಮಾರ್ಗವಿದೆಯೇ ಅಂತಹ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಲು ಈ ಹೆಚ್ಚಿನ ಸಮಸ್ಯೆಗಳನ್ನು ಸರಳಗೊಳಿಸುವ ಸಹಾಯಕ ಸಮತಲ ವಿಧಾನಗಳ ಹೆಸರಿನ ಬಗ್ಗೆ ಕಲಿಯಬೇಕಾಗಿದೆ ಈ ಸಹಾಯಕ ಸಮತಲ ವಿಷಯದಲ್ಲಿ ಯಾವಾಗಲೂ ತಿಳಿದಿರುವುದು ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟ ನಿಜವಾದ ಆಕಾರ ನಮಗೆ ಗೊತ್ತಿಲ್ಲ ಮುಂಭಾಗದ ನೋಟದಲ್ಲಿ ಇದು ಸಾಮಾನ್ಯ ಪಂಚಭುಜನಂತೆ ಕಾಣಿಸಬಹುದು ಆದರೆ ನಿಜವಾದ ಆಕಾರವು ಬೇರೆ ವಿಷಯವಾಗಿರಬಹುದು ಇದು ನಿಜವಾದ ಪಂಚಭುಜ ಅಥವಾ ಇಲ್ಲವೇ ಎಂಬುದು ನಮಗೆ ತಿಳಿದಿಲ್ಲ ಒಂದು ವೇಳೆ ಮೊದಲು ಸಹಾಯಕ ಸಮತಲದ ಬಗ್ಗೆ ಹೊಸ ಪರಿಕಲ್ಪನೆಯನ್ನು ಕಲಿಯೋಣ ಸಹಾಯಕ ಸಮತಲ ವಿಧಾನ ಇದು ಅತ್ಯಂತ ಶಕ್ತಿಯುತ ವಿಧಾನವಾಗಿದ್ದು ಇದಕ್ಕಾಗಿ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟ ತಿಳಿದಿದೆ ಇವುಗಳು ತಿಳಿದಿವೆ ಏನು ಕಂಡುಹಿಡಿಯಬೇಕು ನಿಜವಾದ ಆಕಾರ ಕೆಲವು ಹಂತಗಳನ್ನು ಶಿಫಾರಸಿನಂತೆ ಅನುಸರಿಸುತ್ತಿದ್ದರೆ ಈ ನಿಜವಾದ ಆಕಾರವನ್ನು ಪಡೆಯುತ್ತೇವೆ ಮೊದಲನೆಯದಾಗಿ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ನೀಡಿದ್ದರೂ ಅವುಗಳನ್ನು ರಚಿಸಿರಿ ನೀಡಿರುವ ಮಾಹಿತಿಯ ಪ್ರಕಾರ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ರಚಿಸಿರಿ ನಂತರ ಎಲ್ಲಾ ರೇಖೆಗಳ ನಡುವೆ ವಿಭಿನ್ನ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ನೋಡಬಹುದು ನಿಜವಾದ ಉದ್ದವನ್ನು ತೋರಿಸುವ ರೇಖೆಯನ್ನು ಆಯ್ಕೆ ಮಾಡಬೇಕು ಉದಾಹರಣೆಗೆ ನಿಜವಾದ ಉದ್ದ ಎಂದು ಭಾವಿಸಲಾದ 30 ಮಿ ಬದಿಗಳು ನಾವು ಅಂತಹ ರೀತಿಯ ರೇಖೆಯನ್ನು ಆರಿಸಬೇಕಾಗುತ್ತದೆ ಅದನ್ನು ಯಾವಾಗ ಮಾಡುವುದು ಏಕೆಂದರೆ ಇದು ನಿಜವಾದ ಆಕಾರವಾಗಿದ್ದು ಮತ್ತೊಂದು ನೋಟವು XY ಅಕ್ಷಕ್ಕೆ ಸಮಾನಾಂತರವಾಗಿರಬೇಕು ಈ ನಿಜವಾದ ಆಕಾರವನ್ನು ಹೊಂದಿರುವಾಗ ನಿಜವಾದ ಉದ್ದಗಳು ಇತರ ವೀಕ್ಷಣೆಗಳು ಯಾವಾಗಲೂ XY ಸಮತಲಕ್ಕೆ ಸಮಾನಾಂತರವಾಗಿರುತ್ತವೆ ನಂತರ ಹೊಸ ಅಕ್ಷವನ್ನು ಅಂದರೆ X 1 Y 1 ಅಕ್ಷ ಅಥವಾ ಸಮತಲವನ್ನು ಈ ನಿಜವಾದ ಉದ್ದಕ್ಕೆ ಲಂಬವಾಗಿ ನಿರ್ಮಿಸುತ್ತೇವೆ ಮೊದಲನೆಯದಾಗಿ ಈ ಮುಂಭಾಗದ ನೋಟವನ್ನು ಮೇಲ್ಭಾಗದ ನೋಟವನ್ನು ರಚಿಸಬೇಕು ನಂತರ ಆ ಎಲ್ಲಾ ರೇಖೆಗಳ ನಡುವೆ ನಿಜವಾದ ಉದ್ದವನ್ನು ತೋರಿಸುವ ರೇಖೆಯನ್ನು ಆರಿಸಿ ಅಂದರೆ XY ಸಮತಲಕ್ಕೆ ಸಮಾನಾಂತರವಾಗಿರಬೇಕಾದ ಇತರ ನೋಟ ಇದನ್ನು ಮಾಡಿದ ನಂತರ ನಿಜವಾದ ರೇಖೆಗೆ ಅಥವಾ ನಿಜವಾದ ಉದ್ದಕ್ಕೆ ಲಂಬವಾಗಿ ಇನ್ನೊಂದು X1 Y1 ರೇಖೆ ಅಥವಾ ಸಮತಲ ಅನ್ನು ರಚಿಸಬೇಕು ಈಗ ಈ ಎಲ್ಲಾ ಸಮತಲಗಳನ್ನು ಈ ಹೊಸ ಸಮತಲಕ್ಕೆ ಪ್ರಕ್ಷೇಪಿಸುತ್ತದೆ ಅದನ್ನು ಸಹಾಯಕ ಸಮತಲ X1 Y1 ಎಂದು ಕರೆಯುತ್ತೇವೆ ಈಗ ಈ ಪ್ರಕ್ಷೇಪಗಳಿಗೆ ಸಮಾನಾಂತರವಾಗಿ X2 Y2 ಅನ್ನು X1 Y1 ಗೆ ರಚಿಸಿರಿ ಅದು ಒಂದು ರೇಖೆಯ ನೋಟವನ್ನು ಪಡೆಯುತ್ತೇವೆ ಮತ್ತು ಈಗ ಈ ರೇಖೆಯ ವೀಕ್ಷಣೆಗೆ ಸಮಾನಾಂತರವಾಗಿ ಮತ್ತೊಂದು X2 Y2 ಸಮತಲವನ್ನು ರಚಿಸಬೇಕು ಮತ್ತು ಯಾವುದೇ ಹೊಸ ನೋಟವನ್ನು ಪಡೆಯಲು ಪ್ರಕ್ಷೇಪಗಳನ್ನು ರಚಿಸಬೇಕು ಈಗ ಈ ಹೊಸ ನೋಟವು ನಮಗೆ ಸಿಕ್ಕಿದ್ದು ನಿಜವಾದ ಆಕಾರವಾಗುತ್ತದೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಹಂತಗಳನ್ನು ನೋಡೋಣ ಉದಾಹರಣೆಗೆ ಈ ಸ್ಲೈಡ್ ನಲ್ಲಿ XY ಅಕ್ಷಕ್ಕೆ 45 ಡಿಗ್ರಿ ಇಳಿಜಾರಿನೊಂದಿಗೆ 30 ಮಿ ಬದಿಗಳ ಸಾಮಾನ್ಯ ಪಂಚಭುಜವನ್ನು ರಚಿಸಿ ಅದು ನಿಜವಾಗಿದ್ದರೆ ಮೊದಲನೆಯದಾಗಿ 30 ಮಿ ಬದಿಗಳ ಸಾಮಾನ್ಯ ಪಂಚಭುಜವನ್ನು ರಚಿಸುತ್ತೇವೆ ಇದು 30 ಮಿ ಬದಿಗಳೊಂದಿಗೆ ನೀಡಲಾದ ವೀಕ್ಷಣೆಗಳಲ್ಲಿ ಒಂದಾಗಿದೆ ನಾವು ಪಂಚಭುಜವನ್ನು ರಚಿಸುತ್ತೇವೆ ಅದನ್ನು ಒಂದು ಬದಿಯಲ್ಲಿ 30 ಡಿಗ್ರಿ ಕೋನವನ್ನು ಮಾಡುವ ರೀತಿಯಲ್ಲಿ ರಚಿಸುತ್ತೇವೆ ಈ 30 ಡಿಗ್ರಿ ಕೋನವು ಇಲ್ಲಿ ಒಂದು ಸಣ್ಣ ತಪ್ಪು ಇದೆ ಇದು 30 ಡಿಗ್ರಿ ಆಗಿರಬೇಕು ಆದ್ದರಿಂದ 30 ಮಿ ಬದಿಗಳ ಸಾಮಾನ್ಯ ಪಂಚಭುಜವು ಇದೆ ಒಂದು ಬದಿಯು XY ಅಕ್ಷಕ್ಕೆ 30 ಡಿಗ್ರಿಗಳಷ್ಟು ಇಳಿಜಾರಾಗಿರುತ್ತದೆ ಆದ್ದರಿಂದ ನಮ್ಮಲ್ಲಿರುವ XY ಅಕ್ಷಕ್ಕೆ 30 ಡಿಗ್ರಿ ಓರೆ ಆಗಿರುತ್ತದೆ ಮೊದಲನೆಯದಾಗಿ a b c d ಮತ್ತು e ಬಿಂದುಗಳನ್ನು ಹೊಂದಿರುವ ಸಾಮಾನ್ಯ ಪಂಚಭುಜವನ್ನು ರಚಿಸುತ್ತೇವೆ ಕೆಲವು ಆಕಾರಕ್ಕಾಗಿ ಇದು ಮೇಲ್ಭಾಗದ ನೋಟವಾಗಿದೆ ನಿಜವಾದ ಆಕಾರ ಯಾವುದು ಎಂದು ನಮಗೆ ತಿಳಿದಿಲ್ಲ ಆದರೆ ಮೇಲ್ಭಾಗದ ನೋಟದ ಮಟ್ಟವನ್ನು ನೋಡುತ್ತಿರುವಾಗ ಅದು 30 ಮಿ ಬದಿಗಳ ಸಾಮಾನ್ಯ ಪಂಚಭುಜವನ್ನು ನೀಡುತ್ತಿದೆ ಮತ್ತು ಒಂದು ಬದಿ XY ಗೆ 30 ಡಿಗ್ರಿ ಕೋನವನ್ನು ಮಾಡುತ್ತಿದೆ ಈಗ ಮುಂಭಾಗದ ನೋಟಕ್ಕಾಗಿ ಈ ಆಕಾರವನ್ನು ಹುಡುಕುತ್ತಿದ್ದರೆ ಒಂದು ರೇಖೆಯನ್ನು ನೀಡಬಹುದು ಆದ್ದರಿಂದ ಇದು ರೇಖೆಯಾಗಿದೆ ನಾವು ಮಾಡುವ ವಿಧಾನವೆಂದರೆ ಅದನ್ನು ರಚಿಸುತ್ತಿರುವ ಪ್ರಕ್ಷೇಪಗಳು ಅದು ಒಂದು ರೇಖೆಯನ್ನು ಮಾಡಿದೆ ಮತ್ತು ಅದು XY ಯೊಂದಿಗೆ 45 ಡಿಗ್ರಿ ಕೋನವನ್ನು ಮಾಡುತ್ತಿದೆ ಆದ್ದರಿಂದ ನಮ್ಮ ಹಂತಗಳನ್ನು ಆಧರಿಸಿ ಯಾವುದೇ ಸಹಾಯಕ ಸಮತಲಗಳು ಮತ್ತು ವೀಕ್ಷಣೆಗಳನ್ನು ನಿರ್ಮಿಸಲು ಈ ಮಾರ್ಗವನ್ನು ಆರಿಸಬೇಕಾಗುತ್ತದೆ ಎಂದು ಗ್ರಹಿಸಬಹುದು ಏಕೆಂದರೆ ಅದು ನಾವು ಪಡೆಯಬಹುದಾದ ನಿಜವಾದ ರೇಖೆ ಈ ರೇಖೆಯಲ್ಲಿ ಈ ಬಿಂದುಗಳನ್ನು a b e c ಮತ್ತು d ಎಂದು ಗುರುತಿಸಿ ಆದ್ದರಿಂದ ಆ ವಿಷಯ ಈಗ ಈ ನಿಜವಾದ ರೇಖೆಗೆ ಸಮಾನಾಂತರವಾಗಿ X1 Y1 ಅನ್ನು ರಚಿಸಬೇಕಾಗಿದೆ ಆದ್ದರಿಂದ ನಿಜವಾದ ರೇಖೆಗೆ ಸಮಾನಾಂತರವಾಗಿ ಈ X1 Y1 ಅಕ್ಷವನ್ನು ರಚಿಸುತ್ತಿದ್ದೇವೆ ಈ ನಿಜವಾದ ರೇಖೆಯನ್ನು ಈಗ ತಿಳಿದಿರುವ ಕಾರಣ ಈ ಎಲ್ಲಾ ರೇಖೆಗಳನ್ನು ಆ ರೀತಿಯಲ್ಲಿ ಮೇಲಕ್ಕೆ ಪ್ರಕ್ಷೇಪಿಸಿ ಈ ರೇಖೆಗಳನ್ನು ಪ್ರಕ್ಷೇಪಿಸಿದ್ದೇವೆ ಇದು ನಿಜವಾದ ರೇಖೆಯಾಗಿರುವುದರಿಂದ XY ಅಕ್ಷಕ್ಕೆ ಸಂಬಂಧಿಸಿದಂತೆ a ಬಿಂದು ಆ ಉದ್ದ ಏನೇ ಇರಲಿ ಆ ಉದ್ದವನ್ನು ಈ ಸಹಾಯಕ ಸಮತಲ ವೀಕ್ಷಣೆಗೆ ವರ್ಗಾಯಿಸುತ್ತೇವೆ ಈ a' ನಿಂದ X ಅಕ್ಷಕ್ಕೆ ಯಾವುದೇ ದೂರವಿರಲಿ X1 ಅಕ್ಷದಿಂದ ಒಂದೇ ಅಂತರ ಮತ್ತು ಈ ಅಂತರವು ಒಂದೇ ಆಗಿರುತ್ತದೆ ಈ ಉದ್ದಗಳನ್ನು ವರ್ಗಾಯಿಸುವ ವಿಧಾನವಾಗಿದೆ ಅದನ್ನು ಮಾಡುತ್ತಿರುವಾಗ ಈ ರೇಖೆಗಳನ್ನು ಪಡೆಯುತ್ತೇವೆ ಈಗ XY ಅಕ್ಷಕ್ಕೆ ಸಂಬಂಧಿಸಿದಂತೆ a ಬಿಂದುವಿಗೆ ಮತ್ತು X1 Y1 ಬಿಂದುವಿನಿಂದ a1 ಬಿಂದುವಿಗೆ ಒಂದೇ ಆಗುತ್ತದೆ XY ಅಕ್ಷದಿಂದ b ಗೆ ದೂರ ಈ ದೂರವನ್ನು ಅದನ್ನು ಈ ಬಿಂದುವಿನಿಂದ ಆ ಬಿಂದುವಿಗೆ ವರ್ಗಾಯಿಸುತ್ತೇವೆ ಕೆಂಪು ಬಣ್ಣವನ್ನು ಬಳಸುತ್ತೇವೆ XY ಅಕ್ಷದಿಂದ ಈ ಉದ್ದವು ಆ ರೇಖೆಗಳಾಗಿವೆ ಅದನ್ನು X1 ಅಕ್ಷದಿಂದ b1 ಗೆ ಪ್ರಕ್ಷೇಪಿಸುತ್ತೇವೆ ಈಗಾಗಲೇ b1 ರಿಂದ ಪ್ರಕ್ಷೇಪಿಸಿದ್ದೇವೆ ಅದರ ಮೇಲೆ b1 ಅನ್ನು ಗುರುತಿಸಲು ಆ ಉದ್ದವನ್ನು ಬಳಸುತ್ತೇವೆ ಅದೇ ರೀತಿ a1 ಕೂಡ X ಅಕ್ಷದಿಂದ e ಬಿಂದುವಿಗೆ ಉದ್ದ ಅದೇ ಉದ್ದವನ್ನು e1 ಎಂದು ಗುರುತಿಸಲು ವರ್ಗಾಯಿಸುತ್ತೇವೆ ಅದೇ ರೀತಿ ಇಲ್ಲಿಂದ d ಗೆ d1 ಎಂದು ಗುರುತಿಸುತ್ತೇವೆ ಅದೇ ರೀತಿ XY ಸಮತಲದಿಂದ c ಬಿಂದುವಿಗೆ ಅದನ್ನು ಆ ಸಹಾಯಕ ಸಮತಲದಿಂದ ಮೇಲಕ್ಕೆ ವರ್ಗಾಯಿಸುತ್ತೇವೆ ಈ a1 b1 c1 d1 ಮತ್ತು e1 ಬಿಂದುಗಳನ್ನು ಹೊಂದಿದ ನಂತರ ಆ ವಸ್ತುವಿನ ನಿಜವಾದ ಆಕಾರ ಅಥವಾ ಮೂಲ ಆಕಾರವನ್ನು ಪಡೆಯಲು ಅದನ್ನು ಸೇರಿಸುತ್ತೇವೆ ಸಹಾಯಕ ಸಮತಲ ವಿಧಾನ ಈ ಸಂದರ್ಭದಲ್ಲಿ ಮುಂಭಾಗದ ನೋಟಗಳು ಮತ್ತು ಮೇಲ್ಭಾಗದ ನೋಟಗಳು ತಿಳಿದಿರುವಾಗ ಮುಂಭಾಗದ ನೋಟವು ನಿಜವಾದ ರೇಖೆಯನ್ನು ನೀಡುತ್ತಿದೆ ಮತ್ತು ಈ ನೋಟವನ್ನು ಹೊಂದಿದ ನಂತರ ಅದು ಮೇಲ್ಭಾಗದ ನೋಟವನ್ನು ಹೊಂದಿದೆ ನಾವು ಸಾಮಾನ್ಯ ಆಕಾರದ ಪಂಚಭುಜವನ್ನು ಪಡೆಯುತ್ತಿದ್ದೇವೆ ಈ ವಿಷಯಗಳು ತಿಳಿದ ನಂತರ ನಿಜವಾದ ರೇಖೆಗೆ ಸಮಾನಾಂತರವಾಗಿ ಸಹಾಯಕ ಸಮತಲ X1 Y1 ಅನ್ನು ರಚಿಸುತ್ತೇವೆ ಇವೆಲ್ಲವನ್ನೂ a' b e ಅನ್ನು ಪ್ರಕ್ಷೇಪಿಸುತ್ತೇವೆ ಈ ಮುಂಭಾಗದ ನೋಟ ಮಾಹಿತಿಯು ನಮ್ಮಲ್ಲಿ ಏನೇ ಇರಲಿ ಅದನ್ನು ಪ್ರಕ್ಷೇಪಿಸುತ್ತೇವೆ ಮೂಲ XY ಅಕ್ಷದಿಂದ ಮೇಲ್ಭಾಗದಲ್ಲಿ ನೋಡುತ್ತಿರುವ ಯಾವುದೇ ಅಂತರಗಳು ನಿಜವಾದ ಆಕಾರವನ್ನು ನಿರ್ಮಿಸಲು ಸಹಾಯಕ ಸಮತಲದಿಂದ ಅದನ್ನು ಉಲ್ಲೇಖಿಸುತ್ತೇವೆ ಸಹಾಯಕ ಸಮತಲ ವಿಧಾನವನ್ನು ಬಳಸಿಕೊಂಡು ಈ ನಿಜವಾದ ಆಕಾರಗಳನ್ನು ನಿರ್ಮಿಸುತ್ತೇವೆ ಮುಂದಿನ ತರಗತಿಯಲ್ಲಿ ಈ ನಿಜವಾದ ಆಕಾರಗಳು ಮತ್ತು ಸಹಾಯಕ ಸಮತಲಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ ಮತ್ತು ನಂತರ ಘನವಸ್ತುಗಳ ಪ್ರಕ್ಷೇಪಣದೊಂದಿಗೆ ಪ್ರಾರಂಭಿಸುತ್ತೇವೆ